ನಮಸ್ಕಾರ ಉತ್ಪಾದನಾ ವ್ಯವಸ್ಥೆಗಳ ತಂತ್ರಜ್ಞಾನ ಭಾಗ ಎರಡು ಉಪನ್ಯಾಸ ಆರಕ್ಕೆ ಎಲ್ಲರಿಗೂ ಸುಸ್ವಾಗತ ನಾವು ಸಮಸ್ಯೆಯ ಉದಾಹರಣೆಯ ಬಗ್ಗೆ ಮಾತನಾಡುತ್ತಿದ್ದೆವು ಅದರಲ್ಲಿ ಸಂಸ್ಥೆಯಾದ ರೋಟರ್ ಡೈನಮಿಕ್ಸ್'ನ ಎರಡು ವಿಭಿನ್ನ ರೀತಿಯ ವಿತರಕರ ನಡುವೆ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳುವ ನಿರ್ಧಾರವನ್ನು ಮಾಡಬೇಕಾಗಿತ್ತು ಮತ್ತು ಅದರಲ್ಲಿ ಉತ್ಪನ್ನ A ಮತ್ತು B ಯಲ್ಲಿ ಯಾವುದಾದರೂ ಒಂದು ಉತ್ತಮವಾದದ್ದು ಎಂದು ನಿರ್ಣಯಿಸಲು ಒಂದು ನಿರ್ದಿಷ್ಟವಾದ ಮಾನದಂಡವನ್ನು ಉಪಯೋಗಿಸಲಾಗಿತ್ತು ಮೂಲತಹ ಅಂತಿಮ ಕರ್ಷಕ ಶಕ್ತಿ ಅನ್ನು kgfmm2 ಎಂದು ಅಳತೆ ಮಾಡಲಾಗಿತ್ತು ಇದು ಕೊಟ್ಟಿರುವಂತಹ ನಿರ್ದಿಷ್ಟ ಶಕ್ತಿಯ ಕೆಳಗಿನ ಮಿತಿಯಾಗಿದೆ ಅಲ್ಲದೆ ಇದನ್ನು ಮೀರಿದರೆ ಅಂದರೆ ಇದಕ್ಕಿಂತ ಕೆಳಗೆ ಹೋದರೆ ಅದು ನಿರ್ಣಾಯಕವಾಗಿರುತ್ತದೆ ಮತ್ತು ಯಾವುದೇ ರೀತಿಯಲ್ಲಿಯೂ ಇದನ್ನು ಅಂಗೀಕಾರ ಮಾಡುವುದಿಲ್ಲ ಯಾಕೆಂದರೆ ಈ ನಿದರ್ಶನದಲ್ಲಿ ಅಂತಿಮ ಕರ್ಷಕ ಶಕ್ತಿಯು ನಿರ್ಣಾಯಕವಾದುದು ಹೇಗೆಂದರೆ ನಷ್ಟವನ್ನು ಲೆಕ್ಕಚಾರ ಮಾಡಲು ದೊಡ್ಡದಾದರೂ ಉತ್ತಮವಾದದ್ದು ಎಂಬ ಗುಣಮಟ್ಟದ ವ್ಯವಸ್ಥೆಯನ್ನು ಇಲ್ಲಿ ಉಪಯೋಗಿಸಲಾಗಿದೆ ರೋಟರ್ ಡೈನಮಿಕ್ಸ್ನ ಎರಡು ಮಾದರಿಗಳಾದ A ಮತ್ತು B ಬಗ್ಗೆ ಹೇಳುವುದಾದರೆ ನಾವು ಮೊದಲು 20 ಮಾದರಿಗಳ ವಿನಾಶಕಾರಿ ಪರೀಕ್ಷೆಯ ಫಲಿತಾಂಶವನ್ನು ನೋಡೋಣ ಎರಡು ಉತ್ಪನ್ನಗಳಾದ A ಮತ್ತು B ಬಗ್ಗೆ ಪಟ್ಟಿಯಲ್ಲಿ ವಿವರಿಸಿರುವುದನ್ನು ಕಾಣಬಹುದು ವಿತರಕರು A ಮತ್ತು B ಒದಗಿಸಿದಂತಹ ಬೋಲ್ಟ್'ಗಳಲ್ಲಿ 20 ಮಾದರಿಗಳನ್ನು ಡಿಸ್ಟ್ರಕ್ಟಿವ್ ಪರೀಕ್ಷೆಯನ್ನು ಮಾಡಲಾಗಿದೆ ಮತ್ತು ಅಂತಿಮ ಕರ್ಷಕ ಶಕ್ತಿಯನ್ನು ಸಂಖ್ಯಾ ಮಾಹಿತಿಯನ್ನು ಪಡೆಯಲಾಗಿದೆ ಅಲ್ಲದೆ ಈ ಉದಾಹರಣೆಯಲ್ಲಿ 15 5 ಮತ್ತು ಇನ್ನೊಂದು ನಿದರ್ಶನದಂತೆ 13 8 ಎಂದು ತೋರಿಸಲಾಗಿದೆ ಮತ್ತೆ B ಮಾದರಿಗೂ ಕೂಡ ಇದೇ ರೀತಿ ಇರುತ್ತದೆ ಈ ಪಟ್ಟಿಯಲ್ಲಿ ಬೇರೆ ಬೇರೆ ರೀತಿಯಾಗಿ ನಮೂದಿಸಿರುವುದು ಅದು ಪ್ರತ್ಯೇಕ ಅಂತಿಮ ಕರ್ಷಕ ಶಕ್ತಿಯ ಜೊತೆಗೆ ಅದರದೇ ಆದ ಮಾದರಿಯ ಸಂಖ್ಯೆಯನ್ನು ಸೂಚಿಸುತ್ತದೆ ಆದ್ದರಿಂದ A ಮತ್ತು B ಯ ಸರಿಯಾಗಿ 20 ಮಾದರಿಗಳನ್ನು ವಿನಾಶಕಾರಿ ಪರೀಕ್ಷೆ ಮಾಡಲಾಗಿದೆ ಮತ್ತು ನಾವು ಈ ನಿರ್ದಿಷ್ಟ ನಿದರ್ಶನದಲ್ಲಿ ಸರಾಸರಿ ಗುಣಮಟ್ಟದ ನಷ್ಟದ ಫಂಕ್ಷನ್ ಆದ Lyky² ಅನ್ನು ಉಪಯೋಗಿಸೋಣ ಮತ್ತೆ ಅಂತಿಮ ಕರ್ಷಕ ಶಕ್ತಿಯಾದ 'y' ಅನ್ನು ದೊಡ್ಡದಾದರೂ ಉತ್ತಮವಾದದ್ದು ಎನ್ನುವ ಪ್ರಕಾರವನ್ನು ಬೆಂಬಲಿಸುತ್ತದೆ ಯಾಕೆಂದರೆ ಈಗಾಗಲೇ ನಮಗೆ ಗೊತ್ತಿರುವಂತೆ ಈ ನಿರ್ದಿಷ್ಟ ನಿದರ್ಶನದಲ್ಲಿ ಗುಣಮಟ್ಟ ನಷ್ಟ AQL ಅಂದರೆ ಸರಾಸರಿ ಗುಣಮಟ್ಟದ ನಷ್ಟವನ್ನು1²13²² ಎಂದು ಪ್ರತಿನಿಧಿಸಬಹುದು ಇಲ್ಲಿ ನೀವು 'μ' ಎನ್ನುವುದು ಪ್ರಕ್ರಿಯೆಯ ಸರಾಸರಿಯಾಗಿರುತ್ತದೆ ಎಂಬುದನ್ನು ಮತ್ತೆ ನೀವು ನೆನಪಿಸಿಕೊಳ್ಳಿ ಈಗ ನಾವು ಹೇಳುತ್ತಿರುವುದು i1nyi ಇದರ ಬಗ್ಗೆ ಮತ್ತು '²' ಇದು1n 1i1nyi ² ಈ ಸಮೀಕರಣವನ್ನು ಪ್ರತಿನಿಧಿಸುತ್ತದೆ ಹಾಗೆಯೇ ಗುಣಮಟ್ಟದ ಗುಣಲಕ್ಷಣಗಳ ವ್ಯತ್ಯಾಸವನ್ನು ಪ್ರತಿನಿಧಿಸುತ್ತದೆ ಮೊದಲಿಗೆ ಹೇಳಿದಂತೆ ನಾನು ಈ ನಿರ್ದಿಷ್ಟ ಪಟ್ಟಿಯನ್ನು ನೋಡಿದಾಗ ಮತ್ತು A ಯ ಪ್ರಕ್ರಿಯೆಯ ಸರಾಸರಿಯನ್ನು 'μA' ಎಂದು ತೆಗೆದುಕೊಳ್ಳೋಣ ಮತ್ತು B ಯ ಪ್ರಕ್ರಿಯೆ ಸರಾಸರಿಯನ್ನು 'μB' ಎಂದು ತೆಗೆದುಕೊಳ್ಳೋಣ ಮತ್ತು ಅದೇ ರೀತಿಯಲ್ಲಿ A ಮತ್ತು B ಯ ಪ್ರಮಾಣಿತ ವ್ಯತ್ಯಾಸವನ್ನು σA ಮತ್ತು σB ಎಂದು ತೆಗೆದುಕೊಳ್ಳೋಣ ಆದ್ದರಿಂದ ಮೊದಲ ತತ್ವದಿಂದ ವಿಭಿನ್ನ ಸೂತ್ರಗಳನ್ನು ಕೊಟ್ಟಿರುವಂತೆ ನಾವು 20 ಮಾದರಿಯ ಪ್ರತಿಯೊಂದು ಪ್ರಕಾರವನ್ನು ಉಪಯೋಗಿಸಿ ಲೆಕ್ಕ ಮಾಡಬಹುದು ನೀವು ಅದರಂತೆಯೇ A ಪ್ರಕ್ರಿಯೆಯ ಸರಾಸರಿಯನ್ನು 14 66 ಎಂಬುದಾಗಿ ಮತ್ತು A ವಿತರಣೆ A ಯ ಪ್ರಮಾಣಿತ ವ್ಯತ್ಯಾಸವನ್ನು 0 565 ಎಂಬುದಾಗಿ ಪಡೆಯುತ್ತೀರಿ ಮತ್ತು ಇದೇ ರೀತಿಯಲ್ಲಿ ಈ ನಿರ್ದಿಷ್ಟ ಪ್ರಕ್ರಿಯೆಯಲ್ಲಿ B ಪ್ರಕ್ರಿಯೆಯ ಸರಾಸರಿ ಯನ್ನು 14 14 ಎಂಬುದಾಗಿ B ಯು 2 327 ಎಂಬುದಾಗಿ ಕಂಡುಬರುತ್ತದೆ ಈ ನಿದರ್ಶನದಲ್ಲಿ ಗುಣಮಟ್ಟದ ಗುಣಲಕ್ಷಣಗಳು ದೊಡ್ಡದಾದರೂ ಉತ್ತಮವಾದದ್ದು ಎಂಬುದರ ಪ್ರಕಾರ k ಮೌಲ್ಯವನ್ನು ಕೆಳಗಿನ ವಿಶೇಷಣಗಳ ಮಿತಿಯಿಂದ ಅಂದಾಜಿಸಿದಾಗ ಅದು d ಮೌಲ್ಯವಾದ 11 kgfmm2 ಗೆ ಸಂಬಂಧಿಸಿರುತ್ತದೆ ಆದ್ದರಿಂದ ಇದು ಅಂತಿಮ ಕರ್ಷಕ ಶಕ್ತಿಯ ಕನಿಷ್ಠ ಪ್ರಮಾಣದ್ದಾಗಿದೆ ಅದು ಈ ನಿದರ್ಶನದಲ್ಲಿ ಬೋಲ್ಟ್'ನ ಅರ್ಹತೆ ಯನ್ನು ನಿರೀಕ್ಷಿಸಲು ಅತ್ಯವಶ್ಯಕವಾದದು ಆದ್ದರಿಂದ ನಿಮಗೆ ಗೊತ್ತಿರುವಂತೆ ಈ ನಿದರ್ಶನದಲ್ಲಿ kA ಮೌಲ್ಯವು ಅಂತಿಮ ಕ್ರಿಯಾತ್ಮಕ ದಿಂದ ಬಂದದ್ದಾಗಿರುತ್ತದೆ ಯಾಕೆಂದರೆ ಅಂತಿಮ ಕ್ರಿಯಾತ್ಮಕ L ky² ಆಗಿರುತ್ತದೆ ಆದ್ದರಿಂದ kA ನಿಜವಾಗಿಯೂ y Ay2 ಸಮವಾಗಿರುತ್ತದೆ ಇಲ್ಲಿ A ಏಕಾಂಶದ ಬೆಲೆ ಆಗಿದೆ ಅಲ್ಲದೆ ಇಲ್ಲಿ y ಯು 11 ಆಗಿದೆ ಈ ನಿದರ್ಶನದಲ್ಲಿ ನಿಮಗೆ ಗೊತ್ತಿರುವಂತೆ y d ಯು ಈ ನಿದರ್ಶನದಲ್ಲಿ 11 ಆಗಿದೆ ಆದ್ದರಿಂದ ಇಲ್ಲಿ ನಾವು ಹೇಳುವುದೇನೆಂದರೆ k ಮೌಲ್ಯವು ನಷ್ಟದ ಫಂಕ್ಷನ್ಗೆ ಸಮಾನವಾಗಿ ಕಂಡುಬರುತ್ತದೆ ಅದು ಬೋಲ್ಟ್ ಹಾಳಾದ ವೇಳೆಯಲ್ಲಿ ದುರಸ್ತಿಯ ಏಕಾಂಶದ ಬೆಲೆಯಾಗಿದೆ ಮತ್ತು ಆಗ ಪ್ರತಿ ವ್ಯವಸ್ಥೆಯ ಏಕಾಂಶದ ಬೆಲೆಯು 15 ಆಗುತ್ತದೆ ಈಗ ಸಮಸ್ಯೆಯ ಉದಾಹರಣೆಯನ್ನು ನೋಡಿದರೆ ಅಲ್ಲಿ ವ್ಯವಸ್ಥೆಯು ಹೆಚ್ಚಿನ ವಿಶ್ವಾಸಾರ್ಹವಾದ ಬೋಲ್ಟಗಳ ಅವಶ್ಯಕತೆ ಇದ್ದಾಗ ಬೋಲ್ಟ್ ಹಾಳಾದ ವೇಳೆಯಲ್ಲಿ ವ್ಯವಸ್ಥೆಯ ದುರಸ್ತಿ ವೆಚ್ಚವು 15 ಎಂಬುದಾಗಿ ಅಂದಾಜಿಸಲಾಗಿದೆ ಆದ್ದರಿಂದ ಮೊದಲಿಗೆ ಹೇಳಿದಂತೆ ನಾವು ಉತ್ಪನ್ನಗಳಾದ A ಮತ್ತು B ಯ ನಷ್ಟದ ಕಾನ್ಸ್ಟೆಂಟ್ ಅನ್ನು ಲೆಕ್ಕಚಾರ ಮಾಡಲು ಪ್ರಯತ್ನಿಸಬಹುದು ಮತ್ತು ಮತ್ತೆ ಇದು ವ್ಯವಸ್ಥೆಯಲ್ಲಿ ಬೋಲ್ಟ್ ವಿಫಲತೆ ಉಂಟಾದಾಗ A ಮೌಲ್ಯದ ಏಕಾಂಶ ಬೆಲೆಯು ಕನಿಷ್ಠ ವಿಶೇಷಣಗಳ ವರ್ಗವಾಗಿರುತ್ತದೆ ಆದ್ದರಿಂದ ಅದು 112ಆಗಿದೆ ಮತ್ತು ಇನ್ನೊಂದಕ್ಕು ಕೂಡ ಇದೇ ಉತ್ತರವಾಗಿದೆ ಯಾಕೆಂದರೆ ನಿಮಗೆ ಗೊತ್ತಿರುವಂತೆ A ಮತ್ತು B ಎರಡರ ಕೆಳಗಿನ ಸಹಿಷ್ಣುತೆಯ ಮಿತಿಯು ಒಂದೇ ರೀತಿಯದ್ದಾಗಿರುತ್ತದೆ ಅಲ್ಲದೆ k ಅಂಶಗಳು ಕೂಡ ಒಂದೇ ರೀತಿಯದ್ದಾಗಿರುತ್ತದೆ ಮತ್ತು ಎರಡರಲ್ಲಿಯೂ ಇದು 1815 kgf mm2 ಆಗುತ್ತದೆ ಆದ್ದರಿಂದ ನೀವು ಅರ್ಥಮಾಡಿಕೊಳ್ಳುವುದು ಏನೆಂದರೆ ಇದು ಒಂದು ರೀತಿಯ ಅಸ್ಥಿರತೆಯನ್ನು ಉಂಟುಮಾಡುತ್ತದೆ ಈಗ ನೀವು ಯಾರು ಸರಿಯಾದ ರೀತಿಯಲ್ಲಿ ಉತ್ಪಾದನೆಯನ್ನು ಮಾಡುವುದಿಲ್ಲವೋ ಅಂತವರನ್ನು ವಿತರಕರೆಂದು ಅಂದುಕೊಳ್ಳಿ ಆಗ ಅಸ್ತಿರತೆ ಯ ಸಂಸ್ಥೆಗೆ ಅನಿವಾರ್ಯವಾದ ಖಚಿತವಾದ ಕನಿಷ್ಠ ಮಿತಿಯು 11 kgfmm2 ಆಗಿರುತ್ತದೆ ಪ್ರತ್ಯೇಕ ವಿತರಕನ d ಮೌಲ್ಯವು 11 ರಿಂದ ನೀವು ಯಾವಾಗಲೂ ಹೆಚ್ಚಾಗಿಯೂ ಕಡಿಮೆಯಾಗಿಯೂ ಅಂದರೆ 13 ಅಥವಾ 14 ಎಂದು ಪರಿಗಣಿಸಬಹುದು ಆದ್ದರಿಂದ ಯಾವಾಗಲೂ ಅಂತಿಮ ಕಾನ್ಸ್ಟೆಂಟ್ ಹೆಚ್ಚಿನದ್ದಾಗಿರಬೇಕು ಆದ್ದರಿಂದ ನೀವು ಪ್ರಬಲವಾಗಿ ನಿರ್ವಹಣೆ ಮಾಡದಿದ್ದರೆ ನಿಮಗೆ ಆ ವಿತರಕರ ಮೇಲೆ ಒಂದು ರೀತಿಯ ಖರೀದಿದಾರರನ್ನು ಕೊಡುತ್ತದೆ ಅಂತಿಮ ಕರ್ಷಕ ಶಕ್ತಿಯಅದು ತಾನಾಗಿಯೇ ಕಳೆಗುಂದುತ್ತದೆ ಯಾಕೆಂದರೆ ನೀವು ಕೆಟ್ಟ ಬೋಲ್ಟ್ ಗಳಿಂದ ಒಳ್ಳೆಯ ಬೋಲ್ಟ್ಗಳನ್ನು ಬೇರ್ಪಡಿಸುವಾಗ ಬೇಕಾಗುವ d ಮೌಲ್ಯವು ಇದು ಒಬ್ಬ ವಿತರಕರಿಂದ ಇನ್ನೊಬ್ಬ ವಿತರಕರ ಜೊತೆ ಹೋಲಿಕೆ ಮಾಡುವಾಗ ತುಂಬಾ ಜಾಸ್ತಿ ಇರಬೇಕು ಆಗ ನೀವು ಉದ್ದೇಶಪೂರ್ವಕವಾಗಿಯು ಅಥವಾ ಕೆಲವೊಂದು ವೇಳೆ ವ್ಯವಸ್ಥೆಯಲ್ಲಿ ಏರಿಳಿತವನ್ನು ಉಂಟು ಮಾಡುವುದರಿಂದಲೂ ಕೆಲವು ವಿತರಕರನ್ನು ತೆಗೆದು ಹಾಕುತ್ತೀರಿ ಅದು ಖಂಡಿತವಾಗಿಯೂ ಗುಣಮಟ್ಟವನ್ನು ಉಂಟುಮಾಡುವುದಿಲ್ಲ ಎಂಬುದು ನಿಮಗೆ ಗೊತ್ತಿರಲಿ ಆದರೆ ಮತ್ತೆ ಅದು ಯಾವುದರ ಮೇಲೆ ಅವಲಂಬಿತವಾಗಿದೆ ಎಂಬುದು ಕೂಡ ನಿಮಗೆ ಗೊತ್ತಿರಲಿ ಆದ್ದರಿಂದ ಈ ನಿದರ್ಶನದಲ್ಲಿ ನೀವು ಕೆಲವು ವಿತರಕರನ್ನು ಒತ್ತಡದಿಂದ ತೆಗೆದು ಹಾಕುವಾಗ ನಿಮ್ಮ ಉದ್ದೇಶವು ಒಳ್ಳೆಯದರಿಂದ ಕೂಡಿರಬೇಕು ಇದರಿಂದ ಮೊದಲಿಗೆ ಹೇಳಿದಂತೆ ನೀವು ಎರಡು ಭಾಗಗಳಾದ A ಮತ್ತು B ಯ ನಷ್ಟದ ಫನ್ಕ್ಷನ್ ಲೆಕ್ಕಾಚಾರ ಮಾಡಬಹುದು ಉದಾಹರಣೆಗೆ A'ನ ನಷ್ಟದ ಫನ್ಕ್ಷನ್ ಅನ್ನು kA 1²130 65614 66² ಎಂಬುದಾಗಿ ವರದಿ ಮಾಡಿದರೆ ಮತ್ತು ನೀವು ಲೆಕ್ಕಾಚಾರ ಮಾಡಿದಾಗ ಇದು 8 48 ಗೆ ತುಂಬಾ ಹತ್ತಿರವಾಗಿ ಇದಕ್ಕೆ ಸಮಾನವಾಗಿ ಇರುವಂತೆ ಕಂಡುಬರುತ್ತದೆ ಇದರಲ್ಲಿ ನೀವು ಮೊದಲಿಗೆ ಲೆಕ್ಕಾಚಾರ ಮಾಡಿದಂತೆ ಈ ಸಮೀಕರಣದಲ್ಲಿ ನೀವು μA ಯು 14 66 ಸಮನಾಗಿ ಎಂಬುದಾಗಿ μB ಯನ್ನು 0 656 ಸಮನಾಗಿ ಎಂಬುದಾಗಿ ಉಪಯೋಗಿಸಬೇಕು ಮತ್ತು ಹಿಂದಿನ ಹಂತದಿಂದ k ಮೌಲ್ಯವನ್ನು1815 ಎಂಬುದನ್ನು ತೆಗೆದುಕೊಂಡಿರಬೇಕು ಇಲ್ಲಿ B ಯ ನಷ್ಟವನ್ನು ಇದೇ ರೀತಿಯಾದ ವಿಶ್ಲೇಷಣೆಯಿಂದ ಲೆಕ್ಕಾಚಾರ ಮಾಡಬಹುದು ಆಗ ಅದರ ಮೌಲ್ಯ 1815 ನ್ನು 14 14² ಭಾಗಿಸಿ ಇದು ಹಿಂದೆ ಮಾಡಿದ ಪರೀಕ್ಷೆಯಲ್ಲಿನ 20 ಮಾದರಿಯ ಅವಲೋಕನ ಗಳಲ್ಲಿ ಪ್ರಕ್ರಿಯೆ B ಯ ಹೊಸದಾದ ಸರಾಸರಿ ಆಗಿರುತ್ತದೆ 327 divided by 14 41 square132 41² ಇದೆಲ್ಲವೂ ಸೇರಿ ಕೊನೆಗೆ 9 40 ಎಂಬ ಫಲಿತಾಂಶವನ್ನು ನೀಡುತ್ತದೆ ಆದ್ದರಿಂದ ನಾನು ಏನಾದರೂ ಆಡಳಿತ ಮಂಡಳಿಯ ನಿರ್ಧಾರವನ್ನು ಗುಣಮಟ್ಟದ ಕಾನೂನುಗಳ ಮೂಲದಿಂದ ತೆಗೆದುಕೊಳ್ಳಬೇಕಾದರೆ ಆಗ ಉತ್ಪನ್ನ A ಗುಂಪಿನ 20000 ಬಿಡಿಭಾಗಗಳ ಗುಣಮಟ್ಟದ ನಷ್ಟವು ಉತ್ಪನ್ನ B ಗಿಂತ ಕಡಿಮೆಯಾಗಿರಬೇಕು ಆದ್ದರಿಂದ ಇಲ್ಲಿ LB ಯು LA ಗಿಂತ ದೊಡ್ಡದಾದದ್ದು ಯಾಕೆಂದರೆ ಮೊದಲಿಗೆ LA 8 48 ಇತ್ತು ಆದರೆ ಈಗ ಅದು 9 40 ಆಗಿರುವುದು ಆದ್ದರಿಂದ ನಿಸ್ಸಂಶಯವಾಗಿ ಮೊದಲನೆಯ ಆಯ್ಕೆಯು A ಆಗಿದೆ ಆದರೆ ನೀವು ಮತ್ತೊಂದು A ಅಂಶವನ್ನು ಪರಿಗಣಿಸಬಹುದು ಅದು ತುಂಬಾ ಪ್ರಮುಖವಾದದ್ದು ಯಾಕೆಂದರೆ ಇಲ್ಲಿ ಒಟ್ಟಾರೆ ವೆಚ್ಚದ ಪ್ರಶ್ನೆಯೂ ಮೂಡುತ್ತದೆ ಅದು ಇಲ್ಲಿ ಕಂಡುಬರುತ್ತದೆ ಮತ್ತು ನೀವು ಒಂದು ನಿರ್ದಿಷ್ಟ ಉತ್ಪನ್ನದ ಮಾದರಿಯ 20000 ಭಾಗ ಅಥವಾ ಭಾಗಗಳು ಇವೆ ಎಂದು ಹೇಳುವುದಾದರೆ ಮತ್ತು ನೀವು ಮೊದಲಿಗೆ ಎರಡು ಉತ್ಪನ್ನದ ಖರೀದಿಯ ವೆಚ್ಚವನ್ನು ನೋಡಿದಾಗ ಉತ್ಪನ್ನ A ಯು ವಾಸ್ತವವಾಗಿ ಉತ್ಪನ್ನ B ಗಿಂತ ದುಬಾರಿಯಾಗಿರುತ್ತದೆ ಹೀಗಿರುವಾಗ ನೀವು ಹೇಳಿದಂತೆ B'ಯ ಉದ್ದೇಶಪೂರ್ವಕವಾದ ನಷ್ಟ ಅಥವಾ ವಾಸ್ತವಿಕತೆಯ ನಷ್ಟ ಅದು ವ್ಯವಸ್ಥೆಯ ಮೇಲೆ ಪಟ್ಟಿ ಹಾಕಿದಂತಾಗುತ್ತದೆ ಮತ್ತು ಇದು ಬಹುಶಹ ಒಂದು ಗಿಂತ ಹೆಚ್ಚಾಗಿದೆ ಇಲ್ಲದಿದ್ದರೆ A ಯು ನಷ್ಟದ ವಿಷಯದಲ್ಲಿ ಮಾಡುವುದು ಆದರೆ ಇಲ್ಲಿ ನೀವು ಒಟ್ಟಾರೆ B ಯ ಏಕಾಂಶದ ಬೆಲೆಯನ್ನು ಹೋಲಿಕೆ ಮಾಡಿದಾಗ ಏನಿಲ್ಲವೆಂದರೂ A'ನ ಏಕಾಂಶದ ವೆಚ್ಚಕ್ಕಿಂತ ಒಂದು ಸೆಂಟ್ ನಷ್ಟು ಕಡಿಮೆ ಇದೆ ಮತ್ತು ನಿಮಗೆ ಗೊತ್ತಿರುವಂತೆ ವ್ಯವಸ್ಥೆಯಿಂದ ಲಭ್ಯವಾದ 20000 ಗುಂಪಿನ ಮಾದರಿಗಳಲ್ಲಿ ಸುಮಾರು 20000 ಸೆಂಟ್'s ಉಳಿತಾಯವಾಗುತ್ತದೆ ಆದ್ದರಿಂದ ಆಡಳಿತ ಮಂಡಳಿಯ ನಿರ್ಧಾರವು ನಿಸ್ಸಂಶಯವಾಗಿ ಈ ಎರಡು ಅಂಶಗಳನ್ನು ಪರಿಗಣಿಸುತ್ತದೆ ಮತ್ತು ಆ ನಿರ್ಧಾರವು ಪೂರ್ಣವಾಗಿ ನಷ್ಟದ ಅಂಶಗಳfactor's ಆಧಾರದ ಮೇಲೆ ಆಗಿದ್ದರೆ ಆಗ ನೀವು ಖಂಡಿತವಾಗಿಯೂ B ಅನ್ನು ಆಯ್ಕೆ ಮಾಡಬೇಕು ಆದರೆ ಈ ರೀತಿ ಆಗದಿದ್ದರೆ ನಿಮಗೆ ಗೊತ್ತಿರುವಂತೆ ನೀವು ಬಹುಶಃ ಅಗ್ಗವಾದ ಭಾಗವನ್ನು ಪಡೆಯುವುದರ ಜೊತೆಗೆ 200 ಅನ್ನು ಪಡೆಯುತ್ತೀರಿ A ಮತ್ತು B ಯ ಇವೆರಡರ ನಡುವಿನ ನಷ್ಟವದ ಅಂತರ ಒಂದು ಡಾಲರ್ ಮತ್ತು 40 ಸೆಂಟ್ಸಗಿಂತ 1 and 40 cents ಜಾಸ್ತಿ ಇಲ್ಲ ಎಂದುಕೊಳ್ಳೋಣ ಒಂದೊಂದು ಸಲ ಸರಿಯಾದ ವಿಧಾನವನ್ನು ಉಪಯೋಗಿಸಬೇಕಾಗುತ್ತದೆ ಆದ್ದರಿಂದ ನಿಮಗೆ ಗೊತ್ತಿರುವಂತೆ B ನಷ್ಟವು ದೊಡ್ಡದಾಗಿದ್ದರೂ ಕೂಡ ಈ ನಿರ್ದಿಷ್ಟ ನಿದರ್ಶನದಲ್ಲಿ B ಅನ್ನು ಉತ್ತಮ ಆಯ್ಕೆ ಎಂದು ಪರಿಗಣಿಸುತ್ತೇವೆ ಆದ್ದರಿಂದ ನಾನು ಇಲ್ಲಿ ಈಗ ಸರಿಯಾಗಿ ಹೇಳುವುದೇನೆಂದರೆ ಗುಣಮಟ್ಟದ ನಷ್ಟವನ್ನು ಮಾನದಂಡವಾಗಿ ಪರಿಗಣಿಸಿದರೆ ಉತ್ಪನ್ನ A ಅನ್ನು ಪರಿಗಣಿಸಬೇಕಾಗುತ್ತದೆ ಆದರೆ ನಾವು ಖರೀದಿಯ ವೆಚ್ಚವನ್ನು ಮಾತ್ರ ಪರಿಗಣಿಸಿದಾಗ ಉತ್ಪನ್ನ B ಯು 200 ರಷ್ಟು ಅಗ್ಗವಾಗಿರುತ್ತದೆ ಯಾಕೆಂದರೆ A ಮತ್ತು B ಈ ಎರಡರ ಮಧ್ಯ ಪ್ರತಿ ಭಾಗಕ್ಕೆ ಒಂದು ಸೆಂಟ್ ಅಂತರವಿದೆ ಮತ್ತು ಬೋಲ್ಟ್' ಗಳನ್ನು ಖರೀದಿ ಮಾಡುವಾಗ 20000 ಭಾಗಗಳನ್ನು ಖರೀದಿ ಮಾಡಲಾಗುತ್ತದೆ ಆದ್ದರಿಂದ ಆಡಳಿತ ಮಂಡಳಿಯ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಈ ಎರಡು ವೆಚ್ಚಗಳನ್ನು ಪರಿಗಣಿಸುವುದು ಒಂದು ಒಳ್ಳೆಯ ವಿಧಾನವಾಗಿದೆ ಅಲ್ಲದೆ ಈ ತರಹದ ನಿದರ್ಶನಗಳು ಬಹಳಷ್ಟು ವಿಭಿನ್ನ ರೀತಿಯ ಅಂಶಗಳನ್ನು ಒಳಗೊಂಡಿರುತ್ತವೆ ಉದಾಹರಣೆಗೆ B ಯ ಅತ್ಯಧಿಕ ಸಮಯವು A ಗಿಂತ ಕಡಿಮೆಯಿರುವುದು ಅಥವಾ ಉದಾಹರಣೆಗೆ ಇನ್ನು ನಾವು ಒಟ್ಟಾರೆ ಗುಣಮಟ್ಟದ ನಷ್ಟದ ಬಗ್ಗೆ ಹೇಳುವುದಾದರೆ ಅದರಲ್ಲಿ ಒಂದು ಅಥವಾ ಎರಡು ಈ ತರಹದ ಘಟನೆಗಳು ಅಥವಾ ಪೂರ್ಣಪ್ರಮಾಣದ 20000 ಭಾಗಗಳ ಘಟನೆಗಳು ಇರಬಹುದು ಅಲ್ಲದೆ ಅಲ್ಲಿ ಅದರಂತೆ ಏನಿಲ್ಲವೆಂದರೂ 5 ಭಾಗಗಳು ವಿಫಲವಾಗಿರುವುದು ಅಥವಾ 6 ಭಾಗಗಳು ವಿಫಲವಾಗಿರುವುದು ಎಂದು ಸಂಖ್ಯಾ ಮಾಹಿತಿ ಇರಬಹುದು ಇಲ್ಲಿ ನಿರ್ಧಾರವು 200 ದೊಡ್ಡದಾಗಿರಬಹುದು ಅಥವಾ ನಾವು ಬಹಳಷ್ಟು ಸಲ ನಷ್ಟವನ್ನು ಹೊಂದಿರಬಹುದು ಎನ್ನುವುದರ ಆಧಾರದ ಮೇಲೆ ನಿರ್ಧಾರವು ಅವಲಂಬಿತವಾಗಿರುತ್ತದೆ ಯಾಕೆಂದರೆ ವ್ಯವಸ್ಥೆಯಲ್ಲಿ B ಅನ್ನು ಹಾಕುವುದರಿಂದ ಅಥವಾ ವ್ಯವಸ್ಥೆಯಲ್ಲಿ A ಅನ್ನು ಹಾಕುವುದು ಹೆಚ್ಚಾಗಬಹುದು ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಮಾಹಿತಿಯು ಲಭ್ಯತೆ ಆಗುವುದರ ಮೇಲೆ ನಿರ್ಧಾರವನ್ನು ಮಾಡುವುದು ಉಚಿತವಾದದ್ದು ಈಗ ನಾವು ವ್ಯವಸ್ಥೆಯಲ್ಲಿ ಗುಣಮಟ್ಟದ ನಷ್ಟದ ಫಂಕ್ಷನ್ ಅನ್ನು ಅದು ಕೂಡ ನಷ್ಟವಾಗಿದ್ದರೂ ಸಹ ತುಂಬಾ ಮುಖ್ಯವಾದದ್ದು ಅದನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಕಲಿತಿದ್ದೇವೆ ಮತ್ತು ಇದರ ಮಾನದಂಡಗಳ ನಿಯಮವೇನೆಂದರೆ ಒಂದೊಂದು ಸಲ ಆಡಳಿತ ಮಂಡಳಿಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅದು ಕೂಡ ಸಹಿಷ್ಣುತೆಯ ವಿನ್ಯಾಸಕ್ಕೆ ಅಥವಾ ಪ್ರಕ್ರಿಯೆಯನ್ನು ಸಂಯೋಜಿಸುವಾಗ ಬಿಡಿಭಾಗಗಳನ್ನು ಖರೀದಿಸುವ ಸಮಯಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ ಉದಾಹರಣೆಗೆ ಅದು ಉದ್ಯಮದಲ್ಲಾದರೂ ಆಗಿರಬಹುದು ಅಲ್ಲಿ ನೀವು ನೇರವಾಗಿ ಗುಣಮಟ್ಟದ ನಷ್ಟ ಅಥವಾ ವಾಸ್ತವದ ನಷ್ಟದ ತತ್ವವನ್ನು ಉಪಯೋಗಿಸಿ ವಿಶ್ಲೇಷಣೆ ಮಾಡಬಹುದು ನಿಮಗೆ ಗೊತ್ತಿರುವಂತೆ ನೀವು ಇದಲ್ಲದಿದ್ದರೆ ಇನ್ನೊಂದು ತರಹದಲ್ಲಿ ಆಯ್ಕೆಯನ್ನು ಮಾಡಬಹುದು ಯಾಕೆಂದರೆ ಇದು ನಿಮಗೆ ಗುಣಮಟ್ಟದ ನಷ್ಟದ ರೀತಿಯನ್ನು ಕೊಡದೆ ಇರಬಹುದು ಅಥವಾ ಪೂರ್ಣಪ್ರಮಾಣದ ಪುರಾವೆಯ ಸ್ಥಿತಿಯ ಗುಣಮಟ್ಟದ ತರಹದ ರೀತಿಯನ್ನು ಕೊಡದೆ ಇರಬಹುದು ಮೊದಲಿಗೆ ಹೇಳಿದಂತೆ ಪ್ರಶ್ನೆ ಮೂಡುವುದು ಏನೆಂದರೆ ಯಾವಾಗ ನಾವು ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸುವಾಗ ನಾವು ಬಹಳಷ್ಟು ಅಂಶಗಳನ್ನು ವ್ಯವಸ್ಥೆಯ ವಿನ್ಯಾಸದಲ್ಲಿ ಅಳವಡಿಸಿಕೊಳ್ಳಬೇಕು ಅವು ಯಾವುದೆಂದರೆವ್ಯವಸ್ಥೆಯ ಹಿಂದೆ ತಂತ್ರಜ್ಞಾನ ಶಬ್ದ ಇರಬೇಕು ಒಂದು ರೀತಿಯ ಸಂಕೇತಗಳು ಇರಬೇಕು ಅವು ಬೇಕಾದಂತಹ ಮೌಲ್ಯವು ಅಥವಾ ಉದ್ದೇಶಪೂರ್ವಕವಾದ ಮೌಲ್ಯದ ವರೆಗೆ ತಲುಪುವಂತಹ ಅಗತ್ಯವಾದ ಗುಣಮಟ್ಟದ ಗುಣಲಕ್ಷಣಗಳನ್ನು ಕೊಡುತ್ತದೆ ಕೊಟ್ಟಿರುವಂತಹ ಒಂದು ವ್ಯವಸ್ಥೆಯಲ್ಲಿ ಸಂಕೇತಗಳ ಆಧಾರದ ಮೇಲೆ ಪ್ರತಿಕ್ರಿಯೆಯಿಂದ ನೀಡಬೇಕು ಮತ್ತು ಪ್ರತಿಕ್ರಿಯೆಯ ನಿರ್ವಹಣೆಯ ಅಂಶವು ಯೋಗ್ಯ ವಿಧಾನದಲ್ಲಿ ಸಂಕೇತಗಳನ್ನು ಮಾರ್ಗದರ್ಶನ ಮಾಡಬೇಕು ಆದ್ದರಿಂದ ಮೊದಲೇ ಯೋಚಿಸಿದಂತೆ ಗುಣಮಟ್ಟದ ಗುಣಲಕ್ಷಣಗಳನ್ನು ನಿರ್ಧರಿಸುವಂತಹ ಗುಣಮಟ್ಟದ ಪ್ರಮಾಣಕ್ಕೆ ಅನುಸಾರವಾಗಿ ನಿರ್ವಹಣೆಯು ನಿರ್ದಿಷ್ಟ ಅಂಶದಲ್ಲಿ ಅಥವಾ ನಿರ್ದಿಷ್ಟ ಮಾರ್ಗದಲ್ಲಿ ವರ್ತಿಸುತ್ತದೆ ಹಾಗಾದರೆ ನಾವು ಈ ಎಲ್ಲ ಪರಿಕಲ್ಪನೆಗಳ ಬಗ್ಗೆ ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅದರಲ್ಲಿ ನಾವು ತಂತ್ರಜ್ಞಾನದ ವ್ಯವಸ್ಥೆಯನ್ನು ಶಬ್ದದ ಅಂಶಗಳು ನಿರ್ವಹಣೆಯ ಅಂಶಗಳು ಸಂಕೇತಗಳ ಅಂಶಗಳು ಮತ್ತು ಪ್ರತಿಕ್ರಿಯೆಯ ಅಂಶಗಳು ಎನ್ನುವ ಪರಿಭಾಷೆಯಲ್ಲಿ ಚರ್ಚಿಸೋಣ ಮತ್ತು ವ್ಯವಸ್ಥೆಯ ಕಾರ್ಯಕ್ಷಮತೆಯು ಈ ಎಲ್ಲ ವಿವಿಧ ರೀತಿಯ ಅಳೆಯಬಹುದಾದ ಅಥವಾ ಅಳತೆ ಮಾಡಲು ಬಾರದಂತಹ ವ್ಯವಸ್ಥೆಗೆ ಸಂಬಂಧಿಸಿದ ಗುಣಮಟ್ಟದ ಅಂಶಗಳ ಮೇಲೆ ಆಧಾರಿಸಿದೆ ಎನ್ನುವುದರ ಬಗ್ಗೆ ವಿಶ್ಲೇಷಣೆ ಮಾಡುವುದನ್ನು ಪ್ರಯತ್ನಿಸೋಣ ತುಂಬಾ ಧನ್ಯವಾದಗಳು